NPTEL ನಲ್ಲಿ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ಗೆ ಸುಸ್ವಾಗತ ನಾನು ಪಿಕೆ ನಾನು ದೆಹಲಿಯ ಐಐಐಟಿಯಲ್ಲಿ ಅಧ್ಯಾಪಕನಾಗಿದ್ದೇನೆ ನಾನು ಕಾರ್ನೆಗೀ ಮೆಲಾನ್ ವಿಶ್ವವಿದ್ಯಾನಿಲಯದಿಂದ ನನ್ನ ಪಿಎಚ್ಡಿ ಪಡೆದಿದ್ದೇನೆ ಮತ್ತು ನನ್ನ ಆಸಕ್ತಿಯ ಪ್ರಾಥಮಿಕ ಕ್ಷೇತ್ರವೆಂದರೆ ಗೌಪ್ಯತೆ ಭದ್ರತೆ ಮತ್ತು ಕಂಪ್ಯೂಟೇಶನಲ್ ಸೋಶಿಯಲ್ ಸೈನ್ಸ್ ಡೇಟಾ ಸೈನ್ಸ್ ಸೋಶಿಯಲ್ ಕಂಪ್ಯೂಟಿಂಗ್ ಮತ್ತು ಸುತ್ತುವರಿದ ವಿಷಯಗಳು ನಾನು ದೆಹಲಿಯ ಐಐಐಟಿಯಲ್ಲಿ ಸೈಬರ್ ಭದ್ರತಾ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರದ ಭಾಗವಾಗಿದ್ದೇನೆ ನಾನು ಪ್ರಿಕಾಗ್ ಎಂಬ ಸಂಶೋಧನಾ ಗುಂಪಿನ ಭಾಗವಾಗಿದ್ದೇನೆ ಇದು ಪ್ರಾಥಮಿಕವಾಗಿ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಕಂಪ್ಯೂಟೇಶನಲ್ ಸಾಮಾಜಿಕ ವಿಜ್ಞಾನ ಡೇಟಾ ಸೈನ್ಸ್ ಸಾಮಾಜಿಕ ಕಂಪ್ಯೂಟಿಂಗ್ ಮತ್ತು ಈ ವಿಷಯಗಳ ಸುತ್ತ ಬಳಸಬಹುದಾದ ತಂತ್ರಜ್ಞಾನಗಳಲ್ಲಿ ಗೌಪ್ಯತೆ ಮತ್ತು ಸುರಕ್ಷತೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದು ಫೇಸ್ಬುಕ್ ಪೋಸ್ಟ್ ಆಗಿದೆ ನಾನು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಮಾಡಿದ್ದೇನೆ ಇದು ದೆಹಲಿಯ ಐಐಐಟಿಯಲ್ಲಿ ವಿದ್ಯಾರ್ಥಿಗಳು ನಮಗೆ ನೀಡುವ ಕೋರ್ಸ್ ಪ್ರತಿಕ್ರಿಯೆಯ ಬಗ್ಗೆ ನಾನು ದೆಹಲಿಯ IIIT ಯಲ್ಲಿ ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ PSOSM ಗೌಪ್ಯತೆ ಮತ್ತು ಭದ್ರತೆಯನ್ನು ಒಂದೆರಡು ಬಾರಿ ಕಲಿಸುತ್ತಿದ್ದೇನೆ ಆದ್ದರಿಂದ ಇದು ಪ್ರತಿಕ್ರಿಯೆಯಾಗಿದೆ ಮತ್ತು ನಾವು ಕೋರ್ಸ್ನೊಂದಿಗೆ ಇದ್ದೇವೆ ನಾವು ವಾಸ್ತವವಾಗಿ ಪೋಸ್ಟ್ ಸೆಷನ್ ಅನ್ನು ಹೊಂದಿದ್ದೇವೆ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ವಾಸ್ತವವಾಗಿ ಪ್ರಸ್ತುತಪಡಿಸುತ್ತಾರೆ ಸೆಮಿಸ್ಟರ್ನಲ್ಲಿ ಅವರು ಏನು ಮಾಡಿದ್ದಾರೆ ಎಂಬುದನ್ನು ಪೋಸ್ಟರ್ ರೂಪದಲ್ಲಿ ಡೆಮೊ ರೂಪದಲ್ಲಿ ಇದೆ ಆದ್ದರಿಂದ ಇದು ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಟೀ ಶರ್ಟ್ ಧರಿಸಿರುವ ಮತ್ತು ವಾಸ್ತವವಾಗಿ ಈ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಲು ಬಂದ ಬಾಹ್ಯ ಮೌಲ್ಯಮಾಪಕರೊಂದಿಗಿನ ಚಿತ್ರವಾಗಿದೆ ಹಾಗಾದರೆ ಈ ಕೋರ್ಸ್ನಿಂದ ನೀವು ಏನು ಪಡೆಯುತ್ತೀರಿ ಈ ಕೋರ್ಸ್ನ ಕೆಲವು ಪೋಸ್ಟ್ ಷರತ್ತುಗಳು ಕೋರ್ಸ್ನ ಕೊನೆಯಲ್ಲಿ ಇರುತ್ತವೆ ನೀವು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ವಿವಿಧ ಗೌಪ್ಯತೆ ಮತ್ತು ಭದ್ರತಾ ಕಾಳಜಿಗಳು ಸ್ಪ್ಯಾಮ್ ಫಿಶಿಂಗ್ ವಂಚನೆ ಗುರುತಿನ ಕಳ್ಳತನ ಮತ್ತು ಸಂಬಂಧಿತ ಸಮಸ್ಯೆಗಳನ್ನು ಪ್ರಶಂಸಿಸಲು ಸಾಧ್ಯವಾಗುತ್ತದೆ ನಂತರ ಈ ಕೋರ್ಸ್ನ ಪ್ರಾಥಮಿಕ ಗಮನವು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಭದ್ರತೆ ಮತ್ತು ಗೌಪ್ಯತೆಯ ವಿವಿಧ ಅಂಶಗಳಾಗಿರುತ್ತದೆ ಕೋರ್ಸ್ನ ಉದ್ದಕ್ಕೂ ನೀವು ಫೇಸ್ಬುಕ್ ಟ್ವಿಟರ್ನಂತಹ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಿಂದ ಈ ವಿಷಯವನ್ನು ವಿಶ್ಲೇಷಿಸುವ ಮತ್ತು ನೀವು ಕೇಳಲು ಪ್ರಯತ್ನಿಸುತ್ತಿರುವ ಪ್ರಶ್ನೆಯ ವಿಷಯದಲ್ಲಿ ಈ ಡೇಟಾವನ್ನು ದೃಶ್ಯೀಕರಿಸುವ ಮೂಲಕ ನೈಜವಾಗಿ ಡೇಟಾವನ್ನು ಸಂಗ್ರಹಿಸಲು ಸಹ ನೀವು ತೆರೆದುಕೊಳ್ಳುತ್ತೀರಿ ಉದಾಹರಣೆಗೆ 1 ಪ್ರತಿಶತ ನಾನು ಬಯಸಬಹುದು Twitter ನಲ್ಲಿ ನಾನು ಹೊಂದಿರುವ ಅನುಯಾಯಿಗಳು ನಿಜವಾಗಿಯೂ ಕಾನೂನುಬದ್ಧ ಅಥವಾ ನಕಲಿ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಡೇಟಾವನ್ನು ಸಂಗ್ರಹಿಸಲು ಡೇಟಾವನ್ನು ವಿಶ್ಲೇಷಿಸಲು ಮತ್ತು ಈ ಕೋರ್ಸ್ನಾದ್ಯಂತ ನೀವು ಪಡೆಯಬಹುದಾದ ಕಾರ್ಯಯೋಜನೆಯ ಮೂಲಕ ಡೇಟಾವನ್ನು ದೃಶ್ಯೀಕರಿಸುವ ಸಾಮರ್ಥ್ಯದ ವಿಷಯದಲ್ಲಿ ನಾವು ಈ ಗುರಿಯನ್ನು ಸಾಧಿಸಬಹುದು ಈ ಪೋಸ್ಟ್ ಸ್ಥಿತಿಯನ್ನು ನಾವು ಸಾಧಿಸಬಹುದು ಆದ್ದರಿಂದ ನಾವು ಪ್ರಾಥಮಿಕವಾಗಿ ವಾಸ್ತವವಾಗಿ ಗಮನಹರಿಸಲು ಬಯಸುವ ಒಂದು ವಿಷಯವೆಂದರೆ ಈ ಕೋರ್ಸ್ನಲ್ಲಿ ನಾವು ಚರ್ಚಿಸಲಿರುವ ವಿಷಯಗಳ ಸುತ್ತ ಚರ್ಚೆಯಾಗಿದೆ ಆನ್ಲೈನ್ ಫೋರಂ ಗೆ ಲಿಂಕ್ ಇಲ್ಲಿದೆ ನೀವು ನಿಜವಾಗಿಯೂ ಭಾಗವಹಿಸುತ್ತೀರಿ ಎಂದು ನಾವು ಭಾವಿಸುತ್ತೇವೆ ನೀವು ಕನಿಷ್ಟ ಒಂದು ಪ್ರಶ್ನೆ ಅಥವಾ ಉತ್ತರವನ್ನು ಪೋಸ್ಟ್ ಮಾಡಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಅಥವಾ ಪ್ರಶ್ನೆಯನ್ನು ಹೊಂದಿದ್ದೀರಿ ಕಾಮೆಂಟ್ ಮಾಡಿ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ತರಗತಿಯೊಳಗೆ ವಾಸ್ತವವಾಗಿ ಚರ್ಚಿಸಲಾದ ವಿಷಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಜನರು ತರಗತಿಯ ಹೊರಗೆ ಸಕ್ರಿಯರಾಗಿದ್ದರು ಎಂದು ತೋರಿಸಲು ಈಗಾಗಲೇ ಸಂಶೋಧನಾ ಸಾಹಿತ್ಯವಿದೆ ಆದ್ದರಿಂದ ಕೆಲವು ಕಾರ್ಯಯೋಜನೆಗಳಲ್ಲಿ ನಾವು ಏನು ಮಾಡಲು ಯೋಜಿಸುತ್ತೇವೆ ಎಂದರೆ ತರಗತಿಯಲ್ಲಿ ಉಪನ್ಯಾಸದಲ್ಲಿ ನಾವು ಒಳಗೊಂಡಿರುವ ವಿಷಯಗಳನ್ನು ಸೆರೆಹಿಡಿಯುವ ಮೂಲಕ ವಾರಕ್ಕೆ ಒಂದು ಹೋಮ್ವರ್ಕ್ ನಿಯೋಜನೆಯನ್ನು ಹೊಂದಲು ನಾವು ಯೋಜಿಸುತ್ತೇವೆ ಮತ್ತು ಪ್ರತಿ ವಾರ ನಾವು ನಿಜವಾಗಿಯೂ ಹೋಮ್ವರ್ಕ್ ಪ್ರಶ್ನೆಗಳನ್ನು ಹೊಂದಿದ್ದೇವೆ ಮತ್ತು ನಾವು ಭಾವಿಸುತ್ತೇವೆ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಿಂದ ಡೇಟಾವನ್ನು ಸಂಗ್ರಹಿಸುವಂತೆಯೇ ಈ ರೀತಿಯ ವಿಭಿನ್ನ ವಿಷಯಗಳ ಅರ್ಥವನ್ನು ವಾಸ್ತವವಾಗಿ ಪಡೆಯಲು ಈ ಡೇಟಾದೊಂದಿಗೆ ಯಾವ ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು ಡೇಟಾ ಮತ್ತು ಅಂತಹ ವಿಷಯಗಳನ್ನು ದೃಶ್ಯೀಕರಿಸುವುದು ಹೇಗೆ ಹೆಚ್ಚಾಗಿ ಈ ಪ್ರಶ್ನೆಗಳು ಸ್ಲೈಡ್ಗಳಿಂದ ಬರುತ್ತವೆ ಕೆಲವು ಪ್ರೋಗ್ರಾಮಿಂಗ್ ನಾವು ಫೋರಮ್ನಲ್ಲಿ ಚರ್ಚಿಸುವ ಪಾಯಿಂಟರ್ಗಳಲ್ಲಿನ ಉಪನ್ಯಾಸಗಳ ಹೊರಗಿನ ವಿಷಯವನ್ನು ನೀವು ನಿಜವಾಗಿ ಓದಿದರೆ ನಿಜವಾಗಿಯೂ ಉತ್ತರಿಸಲು ಸಾಧ್ಯವಾಗುತ್ತದೆ ನಾನು ಅದನ್ನು ಹೆಚ್ಚು ನಿರ್ಗಮಿಸಲು ಏನನ್ನಾದರೂ ಹೊಂದಲು ಯೋಜಿಸುತ್ತೇನೆ ನೀವು ನಿಜವಾಗಿಯೂ ಈ ವಿಷಯದಲ್ಲಿ ಭಾಗವಹಿಸಲು ಹೆಚ್ಚು ಆಸಕ್ತಿಕರವಾಗುವಂತೆ ಮಾಡಲು ಮತ್ತು ನಾನು Hangout ನಲ್ಲಿ ಆನ್ಲೈನ್ನಲ್ಲಿರುವ ಕೆಲವು ಕಚೇರಿ ಸಮಯವನ್ನು ಹೊಂದಲು ಯೋಜಿಸುತ್ತೇನೆ ಅಲ್ಲಿ ನೀವು ನಿಜವಾಗಿಯೂ ನನಗೆ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಸಹಜವಾಗಿ ಈ ಪ್ರಶ್ನೆಗಳನ್ನು ಕೇಳಲು ಫೋರಮ್ ಅನ್ನು ಸಹ ಬಳಸಬಹುದು ಇದು ಮೂಲತಃ ಹ್ಯಾಶ್ಟ್ಯಾಗ್ AskMe ಸೆಷನ್ಗಳಂತೆಯೇ ನೀವು ಹಿಂದೆ ಕೇಳಿರಬಹುದು ಅಥವಾ ಅದನ್ನು ಟ್ವಿಟರ್ ಮತ್ತು ಇತರ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಓದಬಹುದು ಇದು ನನ್ನೊಂದಿಗೆ ನೇರವಾಗಿ ಸಂವಹನ ನಡೆಸಲು ಸಹ ನಿಮಗೆ ಅನುಮತಿಸುತ್ತದೆ ಬಹುಶಃ hangout ನಲ್ಲಿ ಅದು ವೀಡಿಯೊ ಸೆಷನ್ಗಳನ್ನು ಸಹ ಪ್ರಯತ್ನಿಸಬಹುದು ದೆಹಲಿಯ IIIT ಯಲ್ಲಿ ಕೆಲವು ತೆರೆದ ಲ್ಯಾಬ್ ಸೆಷನ್ಗಳನ್ನು ಹೊಂದಲು ನಾನು ಯೋಜಿಸುತ್ತಿದ್ದೇನೆ ಅಲ್ಲಿ ನೀವು ನಿಜವಾಗಿ ಮಾಡಬಹುದು ಇದು ಹೆಚ್ಚಾಗಿ ದೆಹಲಿ ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು ದೆಹಲಿಯಲ್ಲಿದ್ದರೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ನಿರ್ಧರಿಸಿದ ಸಮಯದಲ್ಲಿ ನೀವು ಕ್ಯಾಂಪಸ್ನಲ್ಲಿ ತೋರಿಸಬಹುದು ತೆರೆದ ಲ್ಯಾಬ್ ಸೆಷನ್ಗಳಿಗೆ ಸೇರಿ ಅಲ್ಲಿ ನಾವು TA ಮತ್ತು ಇತರರು ನಿಮಗಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಕೋರ್ಸ್ ಅನ್ನು ಉತ್ತಮವಾಗಿ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಪರಿಕಲ್ಪನೆಗಳನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾಗಿ ನಿಮ್ಮಲ್ಲಿ ಕೆಲವರು ಮೇಲಿಂಗ್ ಪಟ್ಟಿಯಲ್ಲಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಿರುವುದನ್ನು ನಾನು ಈಗಾಗಲೇ ನೋಡಿದ್ದೇನೆ ಈ ಕೋರ್ಸ್ಗೆ ನೋಂದಾಯಿಸಿದ 1500 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಬುದನ್ನು ನೋಡಲು ನಿಜವಾಗಿಯೂ ಅದ್ಭುತವಾಗಿದೆ ನಿಮ್ಮಲ್ಲಿ ಹೆಚ್ಚಿನವರು ಫೋರಮ್ನಲ್ಲಿ ನಿಮ್ಮನ್ನು ಪರಿಚಯಿಸಿಕೊಳ್ಳುವುದು ಒಳ್ಳೆಯದು ಮತ್ತು ನೀವು ಯಾರೆಂದು ನನಗೆ ಅರ್ಥಮಾಡಿಕೊಳ್ಳಲು ಮುಖ್ಯ ಕಾರಣವೆಂದರೆ ಅದಕ್ಕೆ ಅನುಗುಣವಾಗಿ ವಿಷಯವನ್ನು ಪೂರೈಸಲು ನನಗೆ ಸಹಾಯ ಮಾಡುವುದು ಇದು ವಿಷಯವನ್ನು ರಚಿಸಲು ನನಗೆ ಸಹಾಯ ಮಾಡುತ್ತದೆ ಈ ತರಗತಿಯನ್ನು ತೆಗೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳ ವಿತರಣೆಯ ಪ್ರಮಾಣವು ನನಗೆ ತಿಳಿದಿದ್ದರೆ ನಿಮಗೆ ಸೂಕ್ತವಾದ ಪಾಯಿಂಟರ್ಗಳನ್ನು ನೀಡಲು ಇದು ನನಗೆ ಸಹಾಯ ಮಾಡುತ್ತದೆ ನಾನು ಈ ತರಗತಿಗೆ ಏಕೆ ಕಲಿಸಬೇಕು ನಾನು ಮೊದಲೇ ಹೇಳಿದಂತೆ ನಾನು ಈ ತರಗತಿಯನ್ನು ದೆಹಲಿಯ ಐಐಐಟಿಯಲ್ಲಿ ಒಂದೆರಡು ಬಾರಿ ಕಲಿಸುತ್ತಿದ್ದೇನೆ ಆದರೆ ಅದಕ್ಕಿಂತ ಮೊದಲು ಈ ತರಗತಿಯನ್ನು ಕಲಿಸಲು ಆರಂಭಿಸಿದಾಗ ನಾನು ಈ ಕೋರ್ಸ್ ಅನ್ನು ಕಲಿಸಲು ತುಂಬಾ ಆಸಕ್ತಿದಾಯಕ ರೀತಿಯಲ್ಲಿ ಮಾಡುವ ಕೆಲಸಗಳನ್ನು ಮಾಡಿದ್ದೇನೆ ನಾನು UFMG ಯಲ್ಲಿ ಬ್ರೆಜಿಲ್ನಲ್ಲಿರುವ ಯೂನಿವರ್ಸಿಡೇಡ್ ಫೆಡರಲ್ ಡಿ ಮಿನಾಸ್ ಗೆರೈಸ್ನಲ್ಲಿ ವರ್ಕ್ ಶಾಪ್ ಮಾಡಿದ್ದೇನೆ ನಾನು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆಯ ವಿಷಯದ ಕುರಿತು ಕೆಲವು ಕಾರ್ಯಾಗಾರಗಳನ್ನು ಮಾಡಿದ್ದೇನೆ ಅವರ ಕೆಲಸವನ್ನು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಲ್ಲಿ ಕಾನ್ಫರೆನ್ಸ್ ಎಂದು ಕರೆಯುವ ಸಮ್ಮೇಳನವಾಗಿ ಪರಿವರ್ತಿಸಲಾಗಿದೆ ನಾನು ಬ್ರೆಜಿಲ್ನಲ್ಲಿ ಈ ತರಗತಿಯನ್ನು ಕಲಿಸಿದ್ದೇನೆ ಇದು 2012 ಮತ್ತು 2013 ರ ಬೇಸಿಗೆಯಲ್ಲಿ ಪೂರ್ಣ ಕ್ರೆಡಿಟ್ ಕೋರ್ಸ್ ಆಗಿದೆ ಬೋಧನಾ ಸಹಾಯಕರು ಇದು ನಾನು ಮಾತ್ರ ಆಗುವುದಿಲ್ಲ ಇಡೀ ಕೋರ್ಸ್ನಲ್ಲಿ ನೀವು ನನ್ನ ಮಾತನ್ನು ಕೇಳಲು ಹೋಗುತ್ತಿಲ್ಲ ಬೋಧನಾ ಸಹಾಯಕರು ಪ್ರಶ್ನೆಗಳನ್ನು ರಚಿಸುವಲ್ಲಿ ನಮಗೆ ಸಹಾಯ ಮಾಡುತ್ತಾರೆ ಅಗತ್ಯವಿರುವಲ್ಲೆಲ್ಲಾ ನಿಮಗೆ ಹೆಚ್ಚಿನ ವಿಷಯವನ್ನು ನೀಡಲು ನಮಗೆ ಸಹಾಯ ಮಾಡುವ ಕೆಲವು ಲ್ಯಾಬ್ ಸೆಷನ್ಗಳನ್ನು ಮಾಡಲು ಸಹಾಯ ಮಾಡುತ್ತಾರೆ ಮನೆಕೆಲಸಗಳು ಮತ್ತು ಅಂತಹ ವಿಷಯಗಳನ್ನು ರಚಿಸಲು ನಮಗೆ ಸಹಾಯ ಮಾಡುತ್ತಾರೆ ಮತ್ತು ಸದ್ಯಕ್ಕೆ ನಾವು ಸಂಪೂರ್ಣ ಅಸಾಧಾರಣ TA ಗಳನ್ನು ಹೊಂದಿದ್ದೇವೆ ಅವರೆಲ್ಲರೂ ನನ್ನ ಪಿಎಚ್ಡಿ ವಿದ್ಯಾರ್ಥಿಗಳು ಐಐಐಟಿ ದೆಹಲಿಯಲ್ಲಿ ಅನುಪಮಾ ಅಗರ್ವಾಲ್ ಅವರ ಪ್ರಾಥಮಿಕ ಆಸಕ್ತಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಖ್ಯಾತಿಯನ್ನು ಅರ್ಥಮಾಡಿಕೊಳ್ಳುವುದು ಅದು ಸೃಷ್ಟಿ ಗುಪ್ತಾ ಅವರ ಪ್ರಾಥಮಿಕ ಆಸಕ್ತಿಯು ಆನ್ಲೈನ್ ಸಾಮಾಜಿಕ ಮಾಧ್ಯಮ ಮತ್ತು ಫೋನ್ ಸಂಖ್ಯೆಗಳು ಮತ್ತು OTT ರೀತಿಯ ತಂತ್ರಜ್ಞಾನಗಳನ್ನು ಅಧ್ಯಯನ ಮಾಡುವುದು ಅಂದರೆ ಪ್ರತೀಕ್ ಫೇಸ್ಬುಕ್ನಲ್ಲಿ ದುರುದ್ದೇಶಪೂರಿತ ವಿಷಯವನ್ನು ಅಧ್ಯಯನ ಮಾಡುವ ಆಸಕ್ತಿ ಅದು ನಿಹಾರಿಕಾ ಸಚ್ದೇವ ಅವರ ಆಸಕ್ತಿಯು ಪ್ರಾಥಮಿಕವಾಗಿ ಗೋಚರ ಭದ್ರತೆಯ ಮೇಲೆ ಮತ್ತು ತಂತ್ರಜ್ಞಾನ ಮತ್ತು ಸಾಮಾಜಿಕ ನೆಟ್ವರ್ಕ್ಗಳನ್ನು ಪ್ರಪಂಚದಾದ್ಯಂತ ಮತ್ತು ವಿಶೇಷವಾಗಿ ಭಾರತದಲ್ಲಿ ಪೊಲೀಸ್ ಸಂಸ್ಥೆಗಳು ಹೇಗೆ ಬಳಸಿಕೊಂಡಿವೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ ಆದ್ದರಿಂದ ಈ 4 TA ಗಳು ಲ್ಯಾಬ್ ಸೆಷನ್ಗಳನ್ನು ಮಾಡಲು ಹೋಮ್ವರ್ಕ್ಗಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೊಂದಿಸಲು ಮತ್ತು ಕೋರ್ಸ್ ಅನ್ನು ನಮಗೆ ಹೆಚ್ಚು ರೋಮಾಂಚನಕಾರಿ ಮತ್ತು ಆಸಕ್ತಿದಾಯಕವಾಗಿಸಲು ನಮಗೆ ಸಹಾಯ ಮಾಡುತ್ತದೆ ಈಗ ಈ ಕೋರ್ಸ್ನಲ್ಲಿ ನಾವು ಒಳಗೊಂಡಿರುವ ವಿಷಯಗಳನ್ನು ನೋಡೋಣ ಆರಂಭದಲ್ಲಿ ನಾನು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳ ವಿವಿಧ ಅಂಶಗಳನ್ನು ವಿವರಿಸುತ್ತೇನೆ ಜನಪ್ರಿಯವಾಗಿರುವ ವಿವಿಧ ಸಾಮಾಜಿಕ ನೆಟ್ವರ್ಕ್ಗಳು ಯಾವುವು ನಾವು ಈ ಸಾಮಾಜಿಕ ನೆಟ್ವರ್ಕ್ಗಳನ್ನು ಹೆಚ್ಚು ಆಳವಾಗಿ ಪರಿಶೀಲಿಸಲು ಪ್ರಾರಂಭಿಸುವ ಮೊದಲು ನೀವು ಯಾವ ರೀತಿಯ ಪದಗಳನ್ನು ತಿಳಿದುಕೊಳ್ಳಬೇಕು ನಂತರ ನಾವು ಪೈಥಾನ್ ಅನ್ನು ಹೊಂದಿಸುವುದರೊಂದಿಗೆ ಪ್ರಾಯೋಗಿಕ ಅನುಭವವನ್ನು ಸಹ ಪಡೆಯುತ್ತೇವೆ Twitter API ನಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ Mongo DB MySQL ನಲ್ಲಿ ನಾವು ಡೇಟಾವನ್ನು ಹೇಗೆ ಸಂಗ್ರಹಿಸುತ್ತೇವೆ ಇದು ಲ್ಯಾಬ್ ಸೆಷನ್ನಂತೆಯೇ ಇರುತ್ತದೆ ಇದನ್ನು ಹೇಗೆ ಹೊಂದಿಸುವುದು ಎಂಬುದರ ಕುರಿತು ನಾವು ನಿಮಗೆ ತಿಳಿಸುತ್ತೇವೆ ನಂತರ ಕೋರ್ಸ್ನಲ್ಲಿ ನಾವು ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ನೋಡಲು ಪ್ರಾರಂಭಿಸುತ್ತೇವೆ ಅಂದರೆ Twitter ಅಥವಾ Facebook ನಲ್ಲಿ ಪೋಸ್ಟ್ ಮಾಡಲಾದ ವಿಷಯವನ್ನು ನೀವು ನಿಜವಾಗಿ ಎಷ್ಟು ಅಳಿಸಬಹುದು ಯಾವ ರೀತಿಯ ಸಮಸ್ಯೆಗಳು ಅಸ್ತಿತ್ವದಲ್ಲಿವೆ ಪೋಸ್ಟ್ ವಿಶ್ವಾಸಾರ್ಹವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಯಾವ ರೀತಿಯ ತಂತ್ರಗಳು ಲಭ್ಯವಿದೆ ನಂತರ ನಾವು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಲ್ಲಿ ಗೌಪ್ಯತೆ ಸಮಸ್ಯೆಗಳನ್ನು ಸಹ ನೋಡುತ್ತೇವೆ ಆನ್ಲೈನ್ ಸಾಮಾಜಿಕ ಜಾಲತಾಣಗಳ ಪ್ರಸರಣದಿಂದಾಗಿ ಖಾಸಗಿತನವು ದೊಡ್ಡ ವಿಷಯವಾಗುತ್ತಿದೆ ಯಾವ ಮಾಹಿತಿ ಸೋರಿಕೆಯಾಗಿದೆ ಯಾವ ಮಾಹಿತಿಯನ್ನು ವಾಸ್ತವವಾಗಿ ಒಟ್ಟುಗೂಡಿಸಬಹುದು ಪ್ರೊಫೈಲ್ ಬಳಕೆದಾರರನ್ನು ರಚಿಸಲು ಯಾವ ಮಾಹಿತಿಯನ್ನು ಒಟ್ಟಿಗೆ ಜೋಡಿಸಬಹುದು ಅಥವಾ ಅದರ ವಿರುದ್ಧ ದುರುಪಯೋಗಪಡಿಸಿಕೊಳ್ಳಬಹುದು ನಂತರ ನಾವು ಸಾಮಾಜಿಕ ನೆಟ್ವರ್ಕ್ ವಿಶ್ಲೇಷಣೆ ಸಾಮಾಜಿಕ ನೆಟ್ವರ್ಕ್ಗಾಗಿ ವಿಷಯವನ್ನು ಬಳಸಿಕೊಂಡು ಮಾಡಬಹುದಾದ ಪಠ್ಯ ವಿಶ್ಲೇಷಣೆಗಳನ್ನು ಸಹ ನೋಡುತ್ತೇವೆ ಸಾಮಾಜಿಕ ನೆಟ್ವರ್ಕ್ಗಳಿಂದ ವಿಷಯವನ್ನು ವಿಶ್ಲೇಷಿಸಲು ನಾವು ನಿಮ್ಮನ್ನು ಬಹಿರಂಗಪಡಿಸುವ ವೇದಿಕೆಗಳಲ್ಲಿ NLTK ಒಂದಾಗಿದೆ ಇದು ಮತ್ತೊಮ್ಮೆ ಹ್ಯಾಂಡ್ಸ್ ಆನ್ ಸೆಷನ್ ಆಗಿರುತ್ತದೆ ಅಲ್ಲಿ ನೀವು ಈ ಪರಿಕರಗಳು ಕೋರ್ಸ್ನಲ್ಲಿರುವ ವಿಷಯದಿಂದ ತಂತ್ರಗಳನ್ನು ಬಳಸುವ ಅನುಭವವನ್ನು ಪಡೆಯುತ್ತೀರಿ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳ ಸಂದರ್ಭದಲ್ಲಿ ಹೆಚ್ಚು ಸಂಬಂಧಿಸಿರುವ ಮತ್ತು ಬಹಳ ಮುಖ್ಯವಾದ ವಿಷಯವಾಗಿರುವ ಇ ಕ್ರೈಮ್ ಅನ್ನು ನಾವು ಸಹ ಒಳಗೊಂಡಿದೆ ಕೋರ್ಸ್ನ ಈ ಭಾಗದಲ್ಲಿ ನೀವು ನಿಜವಾಗಿಯೂ ಫಿಶಿಂಗ್ ಅನ್ನು ನೋಡುತ್ತೀರಿ ನಾವು ವಾಸ್ತವವಾಗಿ ನಕಲಿ ವಿಷಯ ನಕಲಿ ಖಾತೆಗಳು ಮತ್ತು ಸಂಬಂಧಿತ ವಿಷಯಗಳನ್ನು ನೋಡುತ್ತೇವೆ ವಾಸ್ತವವಾಗಿ ಕಥಾವಸ್ತುವಿನ ಮೂಲಕ ಗ್ರಾಫ್ ಅನ್ನು ಚಿತ್ರಿಸುವುದು ಹೈಚಾರ್ಟ್ಗಳೊಂದಿಗೆ ಡೇಟಾವನ್ನು ವಿಶ್ಲೇಷಿಸುವುದು ಹೆಚ್ಚಿನ ಚಾರ್ಟ್ಗಳೊಂದಿಗೆ ಗ್ರಾಫ್ ಅನ್ನು ರಚಿಸುವುದು ಮತ್ತು ಭೌಗೋಳಿಕ ಸ್ಥಳ ವಿಶ್ಲೇಷಣೆಯ ವಿಷಯದಲ್ಲಿ ನಾವು ನಿಮಗೆ ಕೆಲವು ವಿವರಗಳನ್ನು ನೀಡುತ್ತೇವೆ ಏಕೆಂದರೆ ಕೋರ್ಸ್ನಲ್ಲಿ ನಾವು ವಿಶ್ಲೇಷಿಸುವ ಕೆಲವು ವಿಷಯಗಳು ಮತ್ತು ಕೋರ್ಸ್ ಸಮಯದಲ್ಲಿ ನೋಡುವುದು ವಾಸ್ತವವಾಗಿ ಭೌಗೋಳಿಕ ಸ್ಥಳದ ಮಾಹಿತಿಯನ್ನು ಹೊಂದಿರುತ್ತದೆ ಇದು ಪೋಸ್ಟ್ ಮಾಡಿದ ನಿರ್ದಿಷ್ಟ ಸ್ಥಳದಿಂದ ಅಕ್ಷಾಂಶ ರೇಖಾಂಶವಾಗಿದೆ ಆದ್ದರಿಂದ ಬಹುಶಃ ಹೆಚ್ಚಿನ ಚಾರ್ಟ್ ಎನ್ಎಲ್ಟಿಕೆ ಮತ್ತು ಸಾಮಾಜಿಕ ನೆಟ್ವರ್ಕ್ ವಿಶ್ಲೇಷಣಾ ಸಾಧನಗಳಾದ ಓರಾದಂತಹ ಪರಿಕರಗಳು ನಿಮಗೆ ನಿಜವಾಗಿಯೂ ತುಂಬಾ ಪ್ರಾಯೋಗಿಕ ಅನುಭವವನ್ನು ನೀಡುತ್ತವೆ ಅಲ್ಲಿ ನೀವು ಆನ್ಲೈನ್ ಸಾಮಾಜಿಕ ಜಾಲಗಳಿಗೆ ಸಂಬಂಧಿಸಿದ ಯಾವುದೇ ಡೇಟಾವನ್ನು ವಾಸ್ತವವಾಗಿ ವಿಶ್ಲೇಷಿಸಲು ಸಂಪೂರ್ಣ ಮಾರ್ಗಗಳನ್ನು ಪಡೆಯುತ್ತೀರಿ ಮುಂದೆ ನಾವು ಭಾರತದಲ್ಲಿನ ಪೋಲೀಸಿಂಗ್ ಅನ್ನು ನೋಡುತ್ತೇವೆ ವಿಶೇಷವಾಗಿ ನೀವು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ಅನ್ನು ನೋಡಿದರೆ ನಾಗರಿಕರೊಂದಿಗೆ ಸಂವಹನ ನಡೆಸಲು ಪೊಲೀಸ್ ಸಂಸ್ಥೆಗಳಿಗೆ ಅಂತಹ ದೊಡ್ಡ ವೇದಿಕೆಯಾಗಿದೆ ಆದ್ದರಿಂದ ಈ ಸಮಾಜವನ್ನು ಸುರಕ್ಷಿತವಾಗಿಡಲು ತಮ್ಮ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಪೊಲೀಸ್ ಸಂಸ್ಥೆಗಳು ಈ ಆನ್ಲೈನ್ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಬಳಸುತ್ತಿವೆ ಎಂಬುದನ್ನು ನಾವು ನಿಜವಾಗಿಯೂ ಅಧ್ಯಯನ ಮಾಡುತ್ತೇವೆ ಮತ್ತು ನಾಗರಿಕರು ಪೊಲೀಸ್ ಸಂಸ್ಥೆಗಳೊಂದಿಗೆ ಸಂವಹನ ನಡೆಸಲು ಸಾಮಾಜಿಕ ನೆಟ್ವರ್ಕ್ಗಳನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದನ್ನು ಸಹ ನಾವು ನೋಡುತ್ತೇವೆ ನಾವು ಕೇವಲ ಭಾರತೀಯ ಸಂದರ್ಭವನ್ನು ಮಾತ್ರ ನೋಡುವುದಿಲ್ಲ ಪ್ರಪಂಚದ ವಿಶಾಲವಾದ ಸಂದರ್ಭವನ್ನು ನಾವು ನೋಡುತ್ತೇವೆ ಸಂಸ್ಥೆಗಳು ಅದನ್ನು ನಿಜವಾಗಿ ಹೇಗೆ ಬಳಸುತ್ತಿವೆ ಐಡೆಂಟಿಟಿ ರೆಸಲ್ಯೂಶನ್ನ ಈ ಸಂಪೂರ್ಣ ವಿಷಯವೂ ಇದೆ ಅದು ನನ್ನ ವಿಷಯದಲ್ಲಿ ನನ್ನ ಫೇಸ್ಬುಕ್ ಹ್ಯಾಂಡಲ್ ಪೊನ್ನುರಂಗಂ ಕುಮಾರಗುರು ನನ್ನ ಟ್ವಿಟರ್ ಹ್ಯಾಂಡಲ್ ಪೊಂಗೂರು ಮತ್ತು ನನ್ನ ಯೂಟ್ಯೂಬ್ ಖಾತೆ ಪಿಕೆ ಈ ಮೂರು ಖಾತೆಗಳು ನಿಜವಾಗಿ ಒಂದೇ ಆಗಿವೆಯೇ ಎಂದು ನೀವು ಅರ್ಥಮಾಡಿಕೊಂಡರೆ ಅದು ತುಂಬಾ ಕಷ್ಟಕರವಾದ ಸಮಸ್ಯೆಯಾಗಿದೆ ಆದ್ದರಿಂದ ಜನರು ರಚಿಸಿದ ಕೆಲವು ಗುರುತಿನ ರೆಸಲ್ಯೂಶನ್ ತಂತ್ರಗಳನ್ನು ನಾವು ನಿಜವಾಗಿಯೂ ನೋಡುತ್ತೇವೆ ಈ ಖಾತೆಗಳನ್ನು ನಾವು ಹೇಗೆ ಒಟ್ಟಿಗೆ ಜೋಡಿಸಬಹುದು ಇದು ವಾಸ್ತವವಾಗಿ ಬಹು ಕಾರಣಗಳಿಗಾಗಿ ತುಂಬಾ ಉಪಯುಕ್ತವಾಗಬಹುದು ಜಾಹೀರಾತುಗಳನ್ನು ಸರಿಯಾಗಿ ಪ್ರಸ್ತುತಪಡಿಸಲು ಜಾಹೀರಾತು ಏಜೆನ್ಸಿಗಳಿಗೆ ಇದು ಉಪಯುಕ್ತವಾಗಿದೆ ಬಹು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಮಾತನಾಡುವುದು ಒಂದೇ ವ್ಯಕ್ತಿಯೇ ಎಂಬುದರ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹ ನೀವು ಉಪಯುಕ್ತವಾಗಬಹುದು ಕೋರ್ಸ್ನ ಕೊನೆಯಲ್ಲಿ ಆಳವಾದ ಕಲಿಕೆ ಯಂತ್ರ ಕಲಿಕೆ ರಾಷ್ಟ್ರೀಯ ಭಾಷಾ ಸಂಸ್ಕರಣೆ ಚಿತ್ರ ವಿಶ್ಲೇಷಣೆಯಂತಹ ಈ ಕೋರ್ಸ್ನಲ್ಲಿ ನಾವು ಕವರ್ ಮಾಡಲು ಸಾಧ್ಯವಾಗದ ಸಾಮಾಜಿಕ ನೆಟ್ವರ್ಕ್ಗಳಿಗೆ ಸಂಪರ್ಕಗೊಂಡಿರುವ ಕೆಲವು ವಿಶಾಲವಾದ ಪ್ರಶ್ನೆಗಳು ಮತ್ತು ವಿಶಾಲವಾದ ವಿಷಯಗಳೊಂದಿಗೆ ನಾವು ನಿಜವಾಗಿಯೂ ಪರಿಶೀಲಿಸುತ್ತೇವೆ ಸಾಮಾಜಿಕ ನೆಟ್ವರ್ಕ್ನ ಪ್ರಸರಣದಿಂದಾಗಿ ಸಾಮಾಜಿಕ ನೆಟ್ವರ್ಕ್ ಡೇಟಾವನ್ನು ಬಳಸುವ ವಿಷಯದಲ್ಲಿ ಈ ವಿಷಯಗಳು ಬಹಳ ಜನಪ್ರಿಯವಾಗುತ್ತಿವೆ ಮತ್ತು ಯಾವ ಡೇಟಾ ಲಭ್ಯವಿದೆ ಮತ್ತು ನಾವು ಈ ಡೇಟಾವನ್ನು ಹೇಗೆ ಬಳಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯವಾದ ವಿಷಯವಾಗಿದೆ ಬಹುಮಟ್ಟಿಗೆ ನೀವೆಲ್ಲರೂ ನೋಡಿದರೆ ಚಿತ್ರ ವಿಶ್ಲೇಷಣೆ ಕೂಡ ಮುಖ್ಯವಾಗುತ್ತಿದೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಪೋಸ್ಟ್ಗಳು ಚಿತ್ರಗಳೊಂದಿಗೆ ಬರುತ್ತಿವೆ ಇದು ಕೇವಲ ಪಠ್ಯವಲ್ಲ ಇದು ವಾಸ್ತವವಾಗಿ ಪಠ್ಯ ಮತ್ತು ಚಿತ್ರಗಳು ಅಥವಾ ಕೆಲವೊಮ್ಮೆ ಚಿತ್ರಗಳು ಮಾತ್ರ ಆದ್ದರಿಂದ ಇದು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ವಿಷಯದ ಸುತ್ತಲೂ ಪಾಪ್ ಅಪ್ ಆಗುತ್ತಿರುವ ಈ ಹೊಸ ವಿಷಯಗಳ ವಿಶಾಲವಾದ ಪ್ರವಾಸವಾಗಿದೆ